ನಮಸ್ಕರ ಇಂದು ಮೆಶ್ ಅನಾಲಿಸಿಸ್ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನಿನ್ನೆ ಚರ್ಚಿಸಿದ್ದನ್ನು ಮೊದಲು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನಿನ್ನೆ ಜಾಲರಿ ವಿಶ್ಲೇಷಣೆ ಏನು ಎಂದು ನೋಡಿದ್ದೇವೆ ಮತ್ತು ಜಾಲರಿ ಕರೆಂಟ್ ಮತ್ತು ಶಾಖೆಯ ಕರೆಂಟ್ನ ನಡುವಿನ ವ್ಯತ್ಯಾಸವನ್ನು ಸ್ಥಿರಗೊಳಿಸಿದ್ದೇವೆ ಮತ್ತು ಪ್ರತಿ ಲೂಪ್ ಅನ್ನು ಜಾಲರಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ನೋಡಿದ್ದೇವೆ ಏಕೆಂದರೆ ಜಾಲರಿ ಎಂಬುದು ಲೂಪ್ ಅದರೆ ಅದು ಬೇರೆ ಯಾವುದೇ ಲೂಪ್ ಅನ್ನು ಹೊಂದಿರುವುದಿಲ್ಲ ಮತ್ತು ಕಿರ್ಚಾಫ್ ವೋಲ್ಟೇಜ್ ಲಾನ ಸಹಾಯದಿಂದ ಜಾಲರಿ ವಿಶ್ಲೇಷಣೆಯನ್ನು ಮಾಡಬಹುದು ಎಂದು ನೋಡಿದ್ದೇವೆ ಜಾಲರಿ ವಿಶ್ಲೇಷಣೆಯು ಪ್ಲ್ಯಾನರ್ ಆಗಿರುವ ಸರ್ಕ್ಯೂಟ್ಗೆ ಮಾತ್ರ ಅನ್ವಯಿಸುತ್ತದೆ ಎಂದು ನಿನ್ನೆ ಚರ್ಚಿಸಿದ್ದೇವೆ ಪ್ಲ್ಯಾನರ್ ಎಂದರೆ ಪ್ಲೇನ್ ಎಳೆಯಬಹುದಾದ ಸರ್ಕ್ಯೂಟ್ ಮತ್ತು ಅದು ಪರಸ್ಪರ ದಾಟುವ ಯಾವುದೇ ಶಾಖೆಯನ್ನು ಹೊಂದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನೋಡಿದರೆ ಅದು ಪ್ಲ್ಯಾನರ್ ಸರ್ಕ್ಯೂಟ್ ಅಲ್ಲ ಏಕೆಂದರೆ ಅದು ವಿಮಾನದಲ್ಲಿ ಎಳೆಯಲ್ಪಟ್ಟಿಲ್ಲ ಏಕೆಂದರೆ ಅದು ಮೂರು ಆಯಾಮದ ರಚನೆಯಂತಿದೆ ಅಂತೆಯೇ ಇಲ್ಲಿ ಶಾಖೆಗಳನ್ನು ದಾಟುತ್ತಿದ್ದೇವೆ ಎಂದು ನೋಡಿದ್ದೇವೆ ಆದರೆ ಮರುಸಂಘಟಿಸಬಹುದು ಮತ್ತು ಅದನ್ನು ಪ್ಲ್ಯಾನರ್ ಸರ್ಕ್ಯೂಟ್ಆಗಿ ಮಾಡಬಹುದು ನಾವು ಹೊಂದಿರುವ ಜಾಲರಿ ವಿಶ್ಲೇಷಣೆಗೆ ಮೂರು ಹಂತಗಳು ಅಗತ್ಯವೆಂದು ನೋಡಿದ್ದೇವೆ ಮೊದಲು ಜಾಲರಿ ಕರೆಂಟ್ಗಳನ್ನು ವ್ಯಾಖ್ಯಾನಿಸುತ್ತೀರಿ ನಂತರ ನೀವು ಪ್ರತಿ n ಜಾಲರಿಯಲ್ಲಿ KVL ಅನ್ನು ಅನ್ವಯಿಸಿ ನಂತರ n ಏಕಕಾಲಿಕ ಸಮೀಕರಣಗಳನ್ನು ಪರಿಹರಿಸುತ್ತೀರಿ ನಾವು ಈ ಸರ್ಕ್ಯೂಟ್ ತೆಗೆದುಕೊಂಡಿದ್ದೇವೆ ಮತ್ತು ನಾವು ಅದನ್ನು ಸ್ಥಾಪಿಸಿದ್ದೇವೆ ಇವುಗಳು ನಮ್ಮ ಜಾಲರಿಯ ವಿಶ್ಲೇಷಣೆಯ ಫಲಿತಾಂಶವಾಗಿರುವ ಸಮೀಕರಣಗಳು ಮತ್ತು ನಂತರ ಅದನ್ನು ಅಂತಿಮವಾಗಿ ಪರಿಹರಿಸಬಹುದು ಮತ್ತು ಉತ್ತರವನ್ನು ಪಡೆಯಬಹುದು ನಮಗೆ ಸಮಾನ ಅರ್ಥ ಸಿಕ್ಕಿದೆಯೆ ಎಂದು ನಮಗೆ ತಿಳಿದಿಲ್ಲದಿದ್ದರೆ ಅಗತ್ಯವಿರುವ ಸಮೀಕರಣಗಳ ಸಂಖ್ಯೆ ಅಥವಾ ನೆಟ್ವರ್ಕ್ ಟೋಪೋಲಜಿಯ ಪ್ರಮೇಯದ ಸಹಾಯದಿಂದ ಅದನ್ನು ಸ್ಥಿರಗೊಳಿಸಬಹುದೆಂದು ಭಾವಿಸೋಣ ಅದು ಶಾಖೆಗಳ ಸಂಖ್ಯೆ ಲೂಪ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ನೋಡ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ಮೈನಸ್ 1 ಆದ್ದರಿಂದ ಹಿಂದಿನ ಫಿಗರ್ನಲ್ಲಿ 3 ಸಂಖ್ಯೆಯ ನೋಡ್ಗಳುnodes ಮತ್ತು 5ರ ಶಾಖೆಗಳು ಆದ್ದರಿಂದ ನಾವು 3 ಕ್ಕೆ ಸಮಾನವಾದ ಲೂಪ್ಗಳ ಸಂಖ್ಯೆಯನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಸರ್ಕ್ಯೂಟ್ ಪರಿಹರಿಸಲು ನಮಗೆ ಕನಿಷ್ಠ ಮೂರು ಸ್ವತಂತ್ರ ಸಮೀಕರಣಗಳು ಬೇಕಾಗುತ್ತವೆ ಎಂದರ್ಥ ತದನಂತರ ಮೂಲಭೂತವಾಗಿ DC ಸರ್ಕ್ಯೂಟ್ ಆಗಿರುವ ಉದಾಹರಣೆಯನ್ನು ಚರ್ಚಿಸಿದ್ದೇವೆ ಮತ್ತು 5 ಓಮ್ ಪ್ರತಿರೋಧದಲ್ಲಿನ ಕರೆಂಟ್ 0 44 ಆಂಪಿಯರ್ ಮತ್ತು 1 ಓಮ್ ಪ್ರತಿರೋಧದಲ್ಲಿನ ಕರೆಂಟ್ 0 69 ಆಂಪಿಯರ್ ಎಂದು ಸ್ಥಿರಗೊಳಿಸಿದ್ದೇವೆ ಈಗ ನಾವು ಇನ್ನೊಂದು ಉದಾಹರಣೆಯ ಬಗ್ಗೆ ಮಾತನಾಡೋಣ ಈಗ ಈ ಉದಾಹರಣೆಯು ಡಿಸಿ ನೆಟ್ವರ್ಕ್ ಅಲ್ಲ ಅದು ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಎಸಿ ನೆಟ್ವರ್ಕ್ಗೆ ಸಂಬಂಧಿಸಿದೆ ಮತ್ತು ಈಗ ಮೆಶ್ ಕರೆಂಟ್ I 1 ಮತ್ತು I 2 ಮತ್ತು 100 ವೋಲ್ಟೇಜ್ನಿಂದ ವಿತರಿಸಲ್ಪಟ್ಟ ಕೆಪಾಸಿಟರ್ ಮತ್ತು ಕ್ರಿಯಾಶೀಲ ಶಕ್ತಿಯಲ್ಲಿ ಹರಿಯುವ ಕರೆಂಟ್ವನ್ನು ನಿರ್ಧರಿಸುವುದು ಉದ್ದೇಶವಾಗಿದೆ ಉಲ್ಲೇಖ ಫಾಸರ್ 0 ರೊಂದಿಗೆ ಆದ್ದರಿಂದ ನಾವು ಈ ಸರ್ಕ್ಯೂಟ್ ಅನ್ನು ಬಳಸುತ್ತೇವೆ ಮತ್ತು ಜಾಲರಿ ವಿಶ್ಲೇಷಣೆ ತಂತ್ರವನ್ನು ಅನ್ವಯಿಸಲು ಪ್ರಯತ್ನಿಸುತ್ತೇವೆ ಮತ್ತು ಫಲಿತಾಂಶವನ್ನು ಕಂಡುಹಿಡಿಯುತ್ತೇವೆ ಈಗ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎರಡು ಲೂಪ್ಗಳನ್ನು ರಚಿಸಬಹುದು ಏಕೆಂದರೆ ಇವುಗಳು ರಚಿಸಬಹುದಾದ ಎರಡು ಸ್ವತಂತ್ರ ಜಾಲರಿಗಳಾಗಿವೆ ಆದ್ದರಿಂದ ಈ ನಿರ್ದಿಷ್ಟ ಜಾಲರಿಯಲ್ಲಿ ಕರೆಂಟ್ I1 ಎಂದು ಹೇಳೋಣ ಈ ಜಾಲರಿಯಲ್ಲಿ ಕರೆಂಟ್ I2 ಆಗಿದೆ ಆದ್ದರಿಂದ ನಾವು ಪ್ರತಿ ಜಾಲರಿಯೊಂದಕ್ಕೆ ಎರಡು ಜಾಲರಿಗಳಿಗೆ ಎರಡು ಸಮೀಕರಣಗಳನ್ನು ಬರೆಯಬಹುದು ಆದ್ದರಿಂದ ಮೊದಲ ಜಾಲರಿಗಾಗಿ ಈ ನಿರ್ದಿಷ್ಟ ಜಾಲರಿಯಲ್ಲಿ ಹರಿಯುವ ಕರೆಂಟ್ಅನ್ನು ನೋಡಿದರೆ ಕಿರ್ಚಾಫ್ ವೋಲ್ಟೇಜ್ ಲಾ ವನ್ನು ಅನ್ವಯಿಸಬಹುದು ಮತ್ತು ಈ ನಿರ್ದಿಷ್ಟ ಜಾಲರಿಯ ಆಡಳಿತ ಸಮೀಕರಣವನ್ನು ಕಂಡುಹಿಡಿಯಬಹುದು ಆದ್ದರಿಂದ 5 ಓಮ್ ಪ್ರತಿರೋಧದಿಂದ ಪ್ರಾರಂಭಿಸಿ ಆದ್ದರಿಂದ ಕರೆಂಟ್ 5 ಓಮ್ನಲ್ಲಿ ಹರಿಯುತ್ತಿದೆ ಎಂದು ಹೇಳಿದರೆ ನೀವು 5I1 ಅನ್ನು ಸರಳವಾಗಿ ಬರೆಯಬಹುದು ನಂತರ ವೋಲ್ಟೇಜ್ ಮೂಲದ ಸಂದರ್ಭದಲ್ಲಿ ಮೈನಸ್ನಿಂದ ಕಡಿಮೆ ವೋಲ್ಟೇಜ್ ಮಟ್ಟದಿಂದ ಮೇಲಿನ ವೋಲ್ಟೇಜ್ ಮಟ್ಟಕ್ಕೆ ಹೋಗುತ್ತೀರಿ ಇದಕ್ಕಾಗಿ 100∠0◦ ಅನ್ನು ಬರೆಯುತ್ತೀರಿ ಮತ್ತು ನಂತರ ಈ ಕರೆಂಟ್ ಕೆಪಾಸಿಟರ್ ಮೂಲಕ ಹರಿಯುತ್ತದೆ ಆದ್ದರಿಂದ ನೀವು −j4 ಅನ್ನು ಬರೆಯುತ್ತೀರಿ ಏಕೆ I2 ಏಕೆಂದರೆ I1 ಈ ದಿಕ್ಕಿನಲ್ಲಿದೆ ಆದರೆ I2 ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತಿದೆ ಆದ್ದರಿಂದ ಈ ನಿರ್ದಿಷ್ಟ ಕೆಪಾಸಿಟರ್ಗಾಗಿ ನೀವು ನಿವ್ವಳ ಕರೆಂಟ್ ಅನ್ನು I1 I2 ಆಗಿ ಹೊಂದಿರುತ್ತೀರಿ ಆದ್ದರಿಂದ ಈಗ ಈ ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಮರುಹೊಂದಿಸಿದರೆ ನಿಮಗೆ 5−j4I1 −−j4I2 100∠0◦ ಸಿಗುತ್ತದೆ ಆದ್ದರಿಂದ ಜಾಲರಿಯ1 ಮೊದಲ ಸಮೀಕರಣವನ್ನು ಪಡೆಯುತ್ತೀರಿ ಈಗ ಇದನ್ನು ಎರಡನೆಯದನ್ನು ನೋಡಿದರೆ 4 ಓಮ್ನೊಂದಿಗೆ ಪ್ರಾರಂಭಿಸಿದರೆ ನೀವು ಬರೆಯಬಹುದಾದ ಸಮೀಕರಣವನ್ನು ಜಾಲರಿಯ ಮಾಡಿ 4j3I2 ಮತ್ತು ನಂತರ ಇಲ್ಲಿಗೆ ಬಂದರೆ −j4 ಮತ್ತು ಅದು 0 ಗೆ ಸಮಾನವಾಗಿರುತ್ತದೆ ನೀವು ಮರುಹೊಂದಿಸಿದರೆ ಏನು ಸಿಗುತ್ತದೆ ನೀವು 4j3−j4I2 −−j4I1 0 ಆದ್ದರಿಂದ ನೀವು ಈ ಸಮೀಕರಣವನ್ನು ಮರುಹೊಂದಿಸಿದರೆ ಈ ಸಮೀಕರಣವನ್ನು ಪಡೆಯುತ್ತೀರಿ ಅದನ್ನು ಪರಿಹರಿಸುವ ರೀತಿಯಲ್ಲಿ ಮರುಹೊಂದಿಸಬೇಕು ಈ ಸಮೀಕರಣವನ್ನು ಮರುಹೊಂದಿಸಿ ಮತ್ತು ಪರಿಹರಿಸಿದರೆ ಕರೆಂಟ್ I110 2◦A ಮತ್ತು I2 10

ಈಗ ಫಲಿತಾಂಶವು ಆಯತಾಕಾರದ ನಿರ್ದೇಶಾಂಕದ ರೂಪದಲ್ಲಿ ಬರುತ್ತದೆ ಎಂದು ಇಲ್ಲಿ ನೋಡಬಹುದು ಅಲ್ಲಿ ನಿಜವಾದ ಘಟಕ ಮತ್ತು ಕಾಲ್ಪನಿಕ ಘಟಕವನ್ನು ಹೊಂದಿರುತ್ತೀರಿ ಆದ್ದರಿಂದ ಹಿಂದಿನ ಫಾಸರ್ ಲೆಕ್ಕಾಚಾರದ ಜ್ಞಾನವನ್ನು ಬಳಸಿಕೊಂಡು ಈ ಕರೆಂಟ್ಗಳ ಮೌಲ್ಯವನ್ನು ಫಾಸರ್ನಲ್ಲೂ ಕಂಡುಹಿಡಿಯಬಹುದು ಈಗ ಮುಂದಿನದು ಕೆಪಾಸಿಟರ್ನಲ್ಲಿ ಹರಿಯುವ ಕರೆಂಟ್ ಯಾವುದು ಕೆಪಾಸಿಟರ್ನಲ್ಲಿ ಹರಿಯುವ ಕರೆಂಟ್ I1 − I2 10

28 13 12◦ A ಈಗ ಮೂಲತಃ ನೀವು ಲೆಕ್ಕ ಹಾಕಬೇಕಾದ ಸಕ್ರಿಯ ಶಕ್ತಿಯ ಮೂಲ ಶಕ್ತಿ ಆದ್ದರಿಂದ ಸಕ್ರಿಯ ಶಕ್ತಿಯು P VI cos φ ಆಗಿದೆ ಇಲ್ಲಿ ವೋಲ್ಟೇಜ್ V ಒಂದು ವ್ಯತ್ಯಾಸದ ಫಾಸರ್ ಆಗಿದೆ ಏಕೆಂದರೆ ಅದು ಸಾಮಾನ್ಯವಾಗಿ 0 ಆಗಿರುತ್ತದೆ ಆದ್ದರಿಂದ ಇದನ್ನು ಉಲ್ಲೇಖ ಫಾಸರ್ ಎಂದು ಪರಿಗಣಿಸುತ್ತಿದ್ದೇವೆ ಮತ್ತು ನಂತರ ಕರೆಂಟ್ ಮೌಲ್ಯವನ್ನು ಸರಳವಾಗಿ ಹಾಕಬೇಕು ಕರೆಂಟ್ ಏನು ಯಾವ ಮೂಲದಿಂದ ಕರೆಂಟ್ ಹರಿಯುತ್ತಿದೆ ಕರೆಂಟ್ ಮೂಲಭೂತವಾಗಿ I1 ನ ಮೌಲ್ಯವಾಗಿರುತ್ತದೆ ಏಕೆಂದರೆ ಇದು ಈ ನಿರ್ದಿಷ್ಟ ಸೈಟ್ನಿಂದ ಹರಿಯುವ ಕರೆಂಟ್ ಆಗಿದೆ ಆದ್ದರಿಂದ ನೀವು V ಯ ಮೌಲ್ಯವನ್ನು ಮತ್ತು I cos φ ಎಂಬುದು ಕರೆಂಟ್ I1 ನ ಕೋನವಾಗಿದೆ ಅದು ಮೂಲ ಶಕ್ತಿಯನ್ನು ತಲುಪಿಸುತ್ತದೆ P VI cos φ 10 77 cos 19 9W 1020W ಈಗ ವಿದ್ಯುತ್ ಲೆಕ್ಕಾಚಾರ ಸರಿಯಾಗಿದೆಯೆ ಎಂದು ಕಂಡುಹಿಡಿಯಲು ಆಸಕ್ತಿ ಹೊಂದಿದ್ದೀರಾ ಅಥವಾ ಸರ್ಕ್ಯೂಟ್ ಅನ್ನು ಸರಳವಾಗಿ ಪರಿಶೀಲಿಸಬೇಕೆಂದರೆ ನೀವು ಪರಿಶೀಲನೆಯನ್ನು ಸಹ ಮಾಡಬಹುದು ಇಲ್ಲಿ ಸಕ್ರಿಯ ಶಕ್ತಿಯನ್ನು ರೆಸಿಸ್ಟರ್ 5 ಓಮ್ ಮತ್ತು ರೆಸಿಸ್ಟರ್ 4 ಓಮ್ ಮೂಲಕ ಮಾತ್ರ ಹೀರಿಕೊಳ್ಳಬಹುದು ಆದ್ದರಿಂದ ಮೂಲದಿಂದ ಯಾವ ಶಕ್ತಿಯ ಸಕ್ರಿಯ ಶಕ್ತಿಯನ್ನು ವಿತರಿಸಲಾಗುತ್ತದೆ ಎಂದು ತಿಳಿದುಕೊಳ್ಳಲು ಬಯಸಿದರೆ ಈ ಎರಡು ಪ್ರತಿರೋಧಗಳಿಂದ ಯಾವ ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ ಎಂಬುದನ್ನು ಸರಳವಾಗಿ ಕಂಡುಹಿಡಿಯಬೇಕು ಆದ್ದರಿಂದ ಈಗ 5 ಓಮ್ ರೆಸಿಸ್ಟರ್ನಲ್ಲಿನ ಶಕ್ತಿ I12 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಏಕೆಂದರೆ 5 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಸರಳವಾಗಿ I1 ಮತ್ತು ಇಲ್ಲಿ 4 ಓಮ್ಗೆ ಕರೆಂಟ್ ಹರಿಯುವ ಶಕ್ತಿ I2 ಆಗಿದೆ ಆದ್ದರಿಂದ ನಾವು 5 ಓಮ್ನ ಸಂದರ್ಭದಲ್ಲಿ I1 ಮೌಲ್ಯವನ್ನು ಸರಳವಾಗಿ ಹಾಕಬೇಕಾಗಿದೆ ಆದ್ದರಿಂದ I12 ನಿಮಗೆ 579 97 ವ್ಯಾಟ್ ಮೌಲ್ಯವನ್ನು ಪಡೆಯುತ್ತದೆ ಅಂತೆಯೇ 4 ಓಮ್ ರೆಸಿಸ್ಟರ್ಗೆ ಪ್ರತಿರೋಧಕವನ್ನು ಹೀರಿಕೊಳ್ಳುವ ಶಕ್ತಿ I22 ಮತ್ತು ಅದು 436 81 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ಎರಡನ್ನೂ ಸೇರಿಸಬೇಕಾದ ಒಟ್ಟು ಶಕ್ತಿ ಮತ್ತು ಈ ಹಿಂದೆ ಲೆಕ್ಕ ಹಾಕಿದ ಅದೇ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಈ ರೀತಿಯಾಗಿ ನೀವು ಹಿಂದಿನ ಪ್ರಕರಣದಲ್ಲಿ ಲೆಕ್ಕ ಹಾಕಿದ ಯಾವುದಾದರೂ ಸರಿಯಾಗಿದೆಯೆ ಎಂದು ಪರಿಶೀಲಿಸಬಹುದು ಈಗ ನೀವು ತೆಗೆದುಕೊಳ್ಳಬಹುದಾದ ಮತ್ತೊಂದು ಉದಾಹರಣೆ ಮತ್ತು ಇದು ಪುಸ್ತಕದಲ್ಲಿ ನೋಡುವ ಸಾಮಾನ್ಯ ಉದಾಹರಣೆಯಾಗಿದೆ ಇದು ಸಮತೋಲಿತ ನಕ್ಷತ್ರ ಸಂಪರ್ಕಿತ 3 ಫೇಸ್ ಲೋಡ್ ಮತ್ತು R Y ಮತ್ತು B ಫೇಸ್ ಮೂಲಕ ಹರಿಯುವ ಕರೆಂಟ್ ಗಳ ಮೌಲ್ಯವನ್ನು ನಿರ್ಧರಿಸಬೇಕು ಆದ್ದರಿಂದ ಇಲ್ಲಿ ಜಾಲರಿಯ ಕರೆಂಟ್ ವಿಶ್ಲೇಷಣೆಯನ್ನು ಅನ್ವಯಿಸಬಹುದುR ಮತ್ತು Y ಅಡ್ಡಲಾಗಿರುವ ವೋಲ್ಟೇಜ್ನ ರೇಖೆಯನ್ನು ವೋಲ್ಟೇಜ್ಗೆ 415∠120 ಎಂದು ನೀಡಲಾಗುತ್ತದೆ ಮತ್ತು Y ಮತ್ತು B ನಡುವೆ 415∠0 ಮತ್ತು ಇದು ಸಮತೋಲಿತ 3 ಫೇಸ್ ಲೋಡ್ ಆದ್ದರಿಂದ ಪ್ರತಿರೋಧವು ಲೋಡ್ಗಳಾದ್ಯಂತ 3 j4 ಆಗಿದೆ ಈಗ ನಾವು ಜಾಲರಿಯ ಕರೆಂಟ್ ವಿಶ್ಲೇಷಣೆಯನ್ನು ಅನ್ವಯಿಸಬೇಕಾಗಿದೆ ಆದ್ದರಿಂದ ಮೂಲಭೂತವಾಗಿ ಎರಡು ಜಾಲರಿಗಳನ್ನು ಹೊಂದಿದ್ದೇವೆ ಈ ನಿರ್ದಿಷ್ಟ ಒಂದನೇ ಜಾಲರಿಯಲ್ಲಿ ಕರೆಂಟ್ I 1 ಹರಿಯುತ್ತಿದೆ ಎಂದು ಹೇಳೋಣಎರಡನೇ ಜಾಲರಿಯಲ್ಲಿ ಕರೆಂಟ್ I 2 ಹರಿಯುತ್ತಿದೆ ಆದ್ದರಿಂದ ಈಗ ಎರಡು ಜಾಲರಿ ಕರೆಂಟ್ಗಳು ಎರಡೂ ಲೂಪ್ಗೆ ಕೆವಿಎಲ್ಗಳನ್ನು ಬಳಸಬಹುದು ಮತ್ತು ಅನ್ವಯಿಸಬಹುದು ಲೂಪ್ 1 ಗಾಗಿ ಅನ್ವಯಿಸಿದರೆ ಅದರ ಮೌಲ್ಯ ಯಾವುದು ಲೂಪ್ 1 ರಿಂದ I13 j4 I13 j4 − I23 j4 415∠120◦ i e 6 j8 I1 − 3 j4 I2 − 415∠120◦ 0 ಅದೇ ರೀತಿ ಎರಡನೇ ಲೂಪ್ಗೂ ಸಹ ಲೂಪ್ 2 ರಿಂದ I23 j4 − I13 j4 I23 j4 415∠0◦ i e −3 j4 I1 6 j8 I2 − 415∠0◦ 0 ಈಗ ನೀವು ಲಭ್ಯವಿರುವ ಎರಡೂ ಸಮೀಕರಣಗಳನ್ನು ಈ ಎರಡು ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಮತ್ತು ನೀವು ಕರೆಂಟ್ I 1 ಮತ್ತು I 2 ರ ಮೌಲ್ಯಗಳನ್ನು ಪಡೆಯುತ್ತೀರಿ ಈಗ ಈ ಚಿತ್ರದಲ್ಲಿ ನೋಡುವ ಲೈನ್ ಕರೆಂಟ್ IR I1 IY I2 − I1 and IB −I2 ಆದ್ದರಿಂದ ಇವುಗಳು ನಿಮಗೆ ಬಹಳ ಮುಖ್ಯವಾದ ಉದಾಹರಣೆಯಾಗಿದೆ ಏಕೆಂದರೆ ವಿದ್ಯುತ್ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನೋಡುವ ಹೆಚ್ಚಿನ ಸಮಯವು ಲೈನ್ ಟರ್ಮಿನಲ್ಗಳಲ್ಲಿ ಹರಿಯುವ ರೇಖೆಯ ಕರೆಂಟ್ಗಳನ್ನು ಗುರುತಿಸಲು ಈ ರೀತಿಯ ಲೋಡ್ ನೀಡಲಾಗುವುದು ಈಗ ಜಾಲರಿ ವಿಶ್ಲೇಷಣೆಯ ಮತ್ತೊಂದು ಪ್ರಮುಖ ಪರಿಕಲ್ಪನೆಗೆ ಬರೋಣ ಅಲ್ಲಿ ವೋಲ್ಟೇಜ್ ಮೂಲವನ್ನು ಮಾತ್ರವಲ್ಲದೆ ಕರೆಂಟ್ ಮೂಲವನ್ನೂ ಸಹ ನೀವು ಕರೆಂಟ್ ಮೂಲಕ್ಕೆ ಮಾತ್ರ ಜಾಲರಿಯ ವಿಶ್ಲೇಷಣೆಯನ್ನು ಅನ್ವಯಿಸಿದರೆ ಅದು ತುಂಬಾ ಜಟಿಲವಾಗಿದೆ ಎಂದು ತೋರುತ್ತದೆ ಕರೆಂಟ್ ಮೂಲ ಇರುವ ಈ ಅಂಕಿ ಅಂಶವನ್ನು ನೋಡಿದರೆ ವೋಲ್ಟೇಜ್ ಮೂಲವೂ ಸಹ ಇದೆ ಆದ್ದರಿಂದ ಮೊದಲ ಕ್ಷಣದಲ್ಲಿ ಇದು ಸ್ವಲ್ಪ ಸಂಕೀರ್ಣವಾದ ಸರ್ಕ್ಯೂಟ್ ಮತ್ತು ಪರಿಹರಿಸಲು ಕಷ್ಟ ಎಂದು ನೋಡುತ್ತೀರಿ ಆದರೆ ವಾಸ್ತವವಾಗಿ ಇಲ್ಲಿಯವರೆಗೆ ಚರ್ಚಿಸಿದ್ದಕ್ಕಿಂತ ಇದು ತುಂಬಾ ಸುಲಭ ಹೇಗೆ ಏಕೆಂದರೆ ಕರೆಂಟ್ ಮೂಲದ ಉಪಸ್ಥಿತಿಯು ಸಮೀಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಈ ಕಾರಣದಿಂದಾಗಿ ಸಮೀಕರಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಮತ್ತು ಈ ರೀತಿಯ ಸರ್ಕ್ಯೂಟ್ ಅನ್ನು ಪರಿಹರಿಸುವುದು ತುಂಬಾ ಸುಲಭ ಈಗ ಈ ರೀತಿಯ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಲು ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಬದಲಿಗೆ ಮೊದಲು ಎರಡು ಪ್ರಕರಣಗಳನ್ನು ತೆಗೆದುಕೊಳ್ಳೋಣ ಇದರಿಂದ ಸರ್ಕ್ಯೂಟ್ ಮೂಲಗಳನ್ನು ಹೊಂದಿರುವ ಎರಡು ವಿಭಿನ್ನ ರೀತಿಯ ಸರ್ಕ್ಯೂಟ್ಗಳನ್ನು ಅರ್ಥಮಾಡಿಕೊಳ್ಳಬಹುದು ಮೊದಲನೆಯದು ಕರೆಂಟ್ ಮೂಲವು ಒಂದು ಜಾಲರಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದಾಗ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕರೆಂಟ್ ಮೂಲವು ಈ ನಿರ್ದಿಷ್ಟ ಜಾಲರಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಎಂದು ನೋಡುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ಜಾಲರಿಗಾಗಿ ಇದು 5 ಆಂಪಿಯರ್ ಆಗಿದೆ ಈ ಜಾಲರಿಯು ವೋಲ್ಟೇಜ್ ಮೂಲವನ್ನು ಹೊಂದಿರುತ್ತದೆ ಆದ್ದರಿಂದ ಈ ರೀತಿಯ ಸರ್ಕ್ಯೂಟ್ಗಳನ್ನು ನೋಡಿದರೆ ನೀವು ಏನು ಮಾಡುತ್ತೀರಿ ನೀವು ಕರೆಂಟ್ i2 5 ಆಂಪಿಯರ್ ಅನ್ನು ಹೊಂದಿಸುತ್ತೀರಿ ಏಕೆಂದರೆ i1 ಗಾಗಿ ತೆಗೆದುಕೊಂಡಂತೆ ಇದನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೇವೆ ಆದರೆ ಕರೆಂಟ್ ಮೂಲವು i2ಗಾಗಿ ಕರೆಂಟ್ ಅನ್ನು ಊಹಿಸಿದ್ದಕ್ಕೆ ವಿರುದ್ಧವಾಗಿದೆ ಆದ್ದರಿಂದಲೇ ನಾವು ಏನು ಹೇಳುತ್ತೇವೆ i2 ಮೈನಸ್ 5 ಆಂಪಿಯರ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳುತ್ತೇವೆ ಆದ್ದರಿಂದ ಇದನ್ನು ಚಿತ್ರದಿಂದ ಸುಲಭವಾಗಿ ಪರಿಶೀಲಿಸಬಹುದು ಏಕೆಂದರೆ i2 ಈ ದಿಕ್ಕಿನಲ್ಲಿ ಹರಿಯುತ್ತದೆ ಮತ್ತು ಕರೆಂಟ್ ಮೂಲದಿಂದ ಕರೆಂಟ್ ಈ ದಿಕ್ಕಿನಲ್ಲಿ ಹರಿಯುತ್ತದೆ ಆದ್ದರಿಂದ i2 5 ಆಂಪಿಯರ್ನ ಮೈನಸ್ ಹೊರತುಪಡಿಸಿ ಏನೂ ಆಗುವುದಿಲ್ಲ ಈಗ ಈ ಅಂಕಿಅಂಶವನ್ನು ಬಳಸಿಕೊಂಡು ತಪಾಸಣೆಯ ಮೂಲಕ ನೇರವಾಗಿ i2 ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಮುಂದೆ ಏನು ಮಾಡಬೇಕು ಆದ್ದರಿಂದ ಮುಂದಿನ ಜಾಲರಿಯಲ್ಲಿನ ಕರೆಂಟ್ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ನಿರ್ದಿಷ್ಟ ಜಾಲರಿಗಾಗಿ ಜಾಲರಿ ಸಮೀಕರಣವನ್ನು ಬರೆಯಬೇಕಾಗಿದೆ ಆದ್ದರಿಂದ ಏನು ಬರೆಯುತ್ತೀರಿ ಈ ನಿರ್ದಿಷ್ಟ ಜಾಲರಿಗಾಗಿ ನೀವು ಮೈನಸ್ 104i160 ಅನ್ನು ಸರಳವಾಗಿ ಬರೆಯುತ್ತೀರಿ ಈಗ i2 5 ಆಂಪಿಯರ್ ಎಂದು ಈಗಾಗಲೇ ತಿಳಿದಿರುವ ಕಾರಣ ಈ ಸಮೀಕರಣದಲ್ಲಿ i2 ಮೌಲ್ಯವನ್ನು ಸರಳವಾಗಿ ಇಡಬಹುದು ಮತ್ತು ಕರೆಂಟ್ i1 2A ಅನ್ನು ಪಡೆಯುತ್ತೀರಿ ಈಗ ಆ ನಿರ್ದಿಷ್ಟ ಪ್ರಕರಣವು ತುಲನಾತ್ಮಕವಾಗಿ ಸರಳವಾಗಿತ್ತು ಏಕೆಂದರೆ ಕರೆಂಟ್ ಮೂಲವು ಕೇವಲ ಒಂದು ಜಾಲರಿಯಲ್ಲಿತ್ತು ಆದರೆ ಕರೆಂಟ್ ಜಾಲವು ಎರಡು ಜಾಲರಿಗಳ ನಡುವೆ ಅಸ್ತಿತ್ವದಲ್ಲಿದ್ದರೆ ಎರಡೂ ಜಾಲರಿಗಳು ಕರೆಂಟ್ ಮೂಲವನ್ನು ಹಂಚಿಕೊಳ್ಳುತ್ತಿದ್ದರೆ ನೀವು ಏನು ಮಾಡಬೇಕು ಸೂಪರ್ ಮೆಶ್ ಅನ್ನು ರಚಿಸುವ ಮೂಲಕ ಈ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಬೇಕು ಸೂಪರ್ ಮೆಶ್ ಎಂದರೆ ನೀವು ಕರೆಂಟ್ ಮೂಲವನ್ನು ಮತ್ತು ನಿರ್ದಿಷ್ಟ ಮೂಲದೊಂದಿಗೆ ಸರಣಿಯಲ್ಲಿ ಸಂಪರ್ಕ ಹೊಂದಿದ ಯಾವುದೇ ಅಂಶವನ್ನು ಹೊರಗಿಡಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನೋಡಿದರೆ ಇದು ಕರೆಂಟ್ ಮೂಲವನ್ನು ಹೊಂದಿರುವ ವಿಭಾಗ ಮತ್ತು 2 ಓಮ್ ರೆಸಿಸ್ಟರ್ ಅನ್ನು ಕರೆಂಟ್ ಮೂಲದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದ ನಮ್ಮ ವಿಶ್ಲೇಷಣೆಗಾಗಿ ನಾವು ಏನು ಮಾಡುತ್ತೇವೆ ಜಾಲರಿ ಕರೆಂಟ್ಗಳನ್ನು ಒಂದೇ ರೀತಿ ಇಟ್ಟುಕೊಂಡು ನಾವು ಈ ನಿರ್ದಿಷ್ಟ ಶಾಖೆಯನ್ನು ಸರ್ಕ್ಯೂಟ್ನಿಂದ ತೆಗೆದುಹಾಕುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಎರಡು ಜಾಲರಿಗಳನ್ನು ಹೊಂದಿದ್ದೇವೆ ಎರಡೂ i1 ಮತ್ತು i2 ಮೌಲ್ಯಗಳೊಂದಿಗೆ ಪ್ರದಕ್ಷಿಣಾಕಾರವಾಗಿರುತ್ತವೆ ಎಂದು ಊಹಿಸಿದ್ದೇವೆ ಆದ್ದರಿಂದ ಕರೆಂಟ್ ಒಂದೇ ಆಗಿರುತ್ತದೆ ಆದರೆ ಈ ಎರಡು ಜಾಲರಿಗಳ ನಡುವಿನ ಸಂಪರ್ಕವನ್ನು ತೆಗೆದುಹಾಕಲಾಗಿದೆ ಏಕೆಂದರೆ ಅದು ಕರೆಂಟ್ ಮೂಲವನ್ನು ಹೊಂದಿದೆ ನಾವು ಎರಡು ಜಾಲರಿಗಳನ್ನು ಹೊಂದಿರುವ ಸೂಪರ್ ಜಾಲರಿಯನ್ನು ಪಡೆಯುತ್ತೇವೆ ಮತ್ತು ನಾವು ಕರೆಂಟ್ ಮೂಲವನ್ನು ತೆಗೆದುಹಾಕಿದ್ದೇವೆ ಮತ್ತು ಸೂಪರ್ ಜಾಲರಿಯನ್ನು ರಚಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಸೂಪರ್ ಮೆಶ್ ನಾವು ತೆಗೆದುಹಾಕಿದ ಶಾಖೆಯನ್ನು ಹೊರತುಪಡಿಸಿ ಎಲ್ಲಾ ಅಂಶಗಳನ್ನು ಹೊಂದಿರುವ ಜಾಲರಿಯಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಸೂಪರ್ ಮೆಶ್ ಆಗಿರುತ್ತದೆ ಆದರೆ ಎರಡು ಅಥವಾ ಹೆಚ್ಚಿನ ಕರೆಂಟ್ ಮೂಲಗಳನ್ನು ಪಡೆಯುವ ಕೆಲವು ಸಂದರ್ಭಗಳು ಇರಬಹುದು ಮತ್ತು ಆ ಸಂದರ್ಭದಲ್ಲಿ ಎರಡು ಅಥವಾ ಹೆಚ್ಚಿನ ಸೂಪರ್ ಮೆಶ್ಗಳನ್ನು ಪಡೆಯಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು ಭೇದಿಸುವ ಸೂಪರ್ ಜಾಲರಿಗಳನ್ನು ಸಂಯೋಜಿಸಬೇಕಾಗಿದೆ ಆದ್ದರಿಂದ ಇದು ಎರಡು ಸೂಪರ್ ಜಾಲರಿಗಳು ಭೇದಿಸುತ್ತಿದ್ದರೆ ಮಾತ್ರ ದೊಡ್ಡ ಸೂಪರ್ ಜಾಲರಿಯನ್ನು ರಚಿಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಅಂಶವನ್ನು ಒಂದು ಉದಾಹರಣೆಯೊಂದಿಗೆ ಚರ್ಚಿಸುತ್ತೇವೆ ಈಗ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಸೂಪರ್ ಮೆಶ್ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಈಗ ಸೂಪರ್ ಜಾಲರಿಯನ್ನು ರಚಿಸುವ ಅವಶ್ಯಕತೆಯಿದೆ ಏಕೆಂದರೆ ಮೆಶ್ ವಿಶ್ಲೇಷಣೆ KVLಗೆ ಅನ್ವಯಿಸುತ್ತದೆ ಮತ್ತು KVLಗೆ ನಾವು ಪ್ರತಿ ಶಾಖೆಯಾದ್ಯಂತ ವೋಲ್ಟೇಜ್ ಅನ್ನು ತಿಳಿದುಕೊಳ್ಳಬೇಕು ಆದರೆ ಕರೆಂಟ್ ಮೂಲವನ್ನು ಹೊಂದಿರುವಾಗ ಕರೆಂಟ್ ಮೂಲದಾದ್ಯಂತ ವೋಲ್ಟೇಜ್ ಅನ್ನು ಮುಂಚಿತವಾಗಿ ಕಂಡುಹಿಡಿಯುವುದು ಕಷ್ಟ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಸೂಪರ್ ಜಾಲರಿಯನ್ನು ಬಳಸುತ್ತೇವೆ ಮತ್ತು ಆ ಸೂಪರ್ ಮೆಶ್ಗೆ KVL ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಸೂಪರ್ ಜಾಲರಿಗೆ ಅರ್ಜಿ ಸಲ್ಲಿಸಿದರೆ ಏನಾಗುತ್ತದೆ ಇದು 206i110i24i20 ನೊಂದಿಗೆ ಪ್ರಾರಂಭವಾಗುತ್ತದೆ ಈಗ ನೀವು ಅದನ್ನು ಪರಿಹರಿಸಿದರೆ ಸರಳೀಕರಿಸಿದರೆ ನಿಮಗೆ 6i114i220 ಸಿಗುತ್ತದೆ ಈಗ ಸೂಪರ್ ಮೆಶ್ ಬಳಸಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಆದರೆ ನಮ್ಮಲ್ಲಿ ಎರಡು ವೇರಿಯಬಲ್ಸ್ ಇರುವುದರಿಂದ ಅದನ್ನು ಪರಿಹರಿಸಲು ನಮಗೆ ಒಂದಕ್ಕಿಂತ ಹೆಚ್ಚು ಸಮೀಕರಣಗಳು ಬೇಕಾಗುತ್ತವೆ ಆದ್ದರಿಂದ ಎರಡನೇ ಸಮೀಕರಣವನ್ನು ಹೇಗೆ ಪಡೆಯುತ್ತೇವೆ ಕಿರ್ಚಾಫ್ ಕರೆಂಟ್ ಲಾ ಸಹಾಯದಿಂದ ಎರಡನೇ ಸಮೀಕರಣವನ್ನು ಪಡೆಯುತ್ತೇವೆ ಅದನ್ನು ಎರಡು ಮೆಶ್ಗಳು ಬೇದಿಸುವ ನೋಡ್ಗೆ ಅನ್ವಯಿಸುತ್ತೇವೆ ಅಂದರೆ ಈ ನಿರ್ದಿಷ್ಟ ಹಂತದಲ್ಲಿ ಅನ್ವಯಿಸುತ್ತೇವೆ ಆದ್ದರಿಂದ ಈಗ ನೀವು ಈ ನಿರ್ದಿಷ್ಟ ನೋಡ್ ಅನ್ನು ನೋಡಿದರೆ ನೀವು ಏನು ನೋಡಬಹುದು i2 ಬರುತ್ತಿದೆ ಮತ್ತು i1 ಮತ್ತು 6 ಆಂಪಿಯರ್ ಕರೆಂಟ್ ಸೋರ್ಸ್ ಹೊರಹೋಗುತ್ತಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಕಿರ್ಚಾಫ್ ಕರೆಂಟ್ ಲಾವನ್ನು ಅನ್ವಯಿಸಬಹುದು ಮತ್ತು i2i16 ಎಂದು ಹೇಳಬಹುದು ಆದ್ದರಿಂದ ಈಗ ಮತ್ತೊಂದು ಸಮೀಕರಣವನ್ನು ಮೊದಲು ಪಡೆದುಕೊಂಡಿದೆ ಈ ಸಮೀಕರಣ ಎರಡನೆಯದು ನಿಮಗೆ ಕಿರ್ಚಾಫ್ ಕರೆಂಟ್ ಲಾನಿಂದ ಸಿಕ್ಕಿದೆ ಈಗ ಈ ಎರಡು ಸಮೀಕರಣಗಳನ್ನು ನೋಡಿದರೆ ನೀವು i1 3 2A ಮತ್ತು i22 8A ಮೌಲ್ಯವನ್ನು ಪಡೆಯುವುದನ್ನು ಪರಿಹರಿಸುವುದು ತುಂಬಾ ಸುಲಭ ಆದ್ದರಿಂದ ಇದರೊಂದಿಗೆ ಈ ರೀತಿಯ ಸರ್ಕ್ಯೂಟ್ಗಳನ್ನು ಸುಲಭವಾಗಿ ಪರಿಹರಿಸಬಹುದು ಅಲ್ಲಿ ನೀವು ಕರೆಂಟ್ ಮೂಲಗಳನ್ನು ನೆಟ್ವರ್ಕ್ನಲ್ಲಿ ಸಂಪರ್ಕಿಸಿದ್ದೀರಿ ಆದ್ದರಿಂದ ಒಂದು ಉದಾಹರಣೆಯನ್ನು ನೋಡೋಣ ಇದರಿಂದ ನಾವು ಸೂಪರ್ ಮೆಶ್ ಬಗ್ಗೆ ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಈ ಸರ್ಕ್ಯೂಟ್ ತೆಗೆದುಕೊಳ್ಳೋಣ ಈ ಸರ್ಕ್ಯೂಟ್ ಒಂದು ಅವಲಂಬಿತ ಕರೆಂಟ್ ಮೂಲವನ್ನು ಮತ್ತು ಒಂದು ಸ್ವತಂತ್ರ ಕರೆಂಟ್ ಮೂಲವನ್ನು ಹೊಂದಿದೆ ಸರಿನಾ ಈಗ ನಾವು i1 ರಿಂದ i4 ವರೆಗಿನ ಮೌಲ್ಯಗಳನ್ನು ಕಂಡುಹಿಡಿಯಬೇಕಾಗಿದೆ ಈ ಸರ್ಕ್ಯೂಟ್ ಅನ್ನು ನೋಡಿದರೆ ನಾಲ್ಕು ಜಾಲರಿಗಳನ್ನು ರಚಿಸುತ್ತೀರಿ ಅದಕ್ಕಾಗಿಯೇ i1 i2 i3 ಮತ್ತು i4 ನಂತಹ ನಾಲ್ಕು ಜಾಲರಿ ಕರೆಂಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನೀವು ಏನು ಗಮನಿಸುತ್ತೀರಿ ಎರಡು ಕರೆಂಟ್ ಮೂಲಗಳಿವೆ ಎಂದು ಗಮನಿಸಬಹುದು ಆದ್ದರಿಂದ ಸೂಪರ್ ಮೆಶ್ಯನ್ನು ಕಂಡುಹಿಡಿಯಲು ನಿರ್ದಿಷ್ಟ ತಂತ್ರವನ್ನು ಅನ್ವಯಿಸಿದರೆ ಈ ಹಿಂದೆ ಚರ್ಚಿಸಿದ್ದೇನು ನೀವು ಮೊದಲು ಈ ನಿರ್ದಿಷ್ಟ ಲಿಂಕ್ ಅನ್ನು ತೆಗೆದುಹಾಕುತ್ತೀರಿ ಆದ್ದರಿಂದ ಏನಾಗುತ್ತದೆ ಈ ರೀತಿಯ ಒಂದು ಸೂಪರ್ ಮೆಶ್ಯನ್ನು ಪಡೆಯುತ್ತೀರಿ ಈಗ ಮತ್ತೊಂದು ಕರೆಂಟ್ ಮೂಲವಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಕರೆಂಟ್ ಮೂಲವನ್ನು ತೆಗೆದುಹಾಕಿದರೆ ಒಂದು ಸೂಪರ್ ಮೆಶ್ ಸಿಗುತ್ತದೆ ಈಗ ಸಮಸ್ಯೆ ಎಂದರೆ ಈ ಎರಡು ಜಾಲರಿಗಳು ಒಂದಕ್ಕೊಂದು ದಾಟುತ್ತಿವೆ ಎರಡು ಜಾಲರಿಗಳು ಪರಸ್ಪರ ದಾಟುತ್ತಿರುವ ಈ ರೀತಿಯ ಸನ್ನಿವೇಶವನ್ನು ನೀವು ಹೊಂದಿದ್ದರೆ ನಾವು ಇವೆರಡನ್ನೂ ವಿಲೀನಗೊಳಿಸಿ ದೊಡ್ಡದಾದ ಸೂಪರ್ ಮೆಶ್ಯನ್ನು ರಚಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ನೀವು ಮತ್ತೊಂದು ಸೂಪರ್ ಮೆಶ್ಯನ್ನು ಪಡೆಯುತ್ತೀರಿ ಅದು ಎರಡೂ ಸೂಪರ್ ಮೆಶ್ಗಳ ಒಕ್ಕೂಟವಾಗಿದೆ ಮತ್ತು ನೀವು ಅದನ್ನು ದೊಡ್ಡ ಸೂಪರ್ ಮೆಶ್ ಎಂದು ಕರೆಯುತ್ತೀರಿ ಆದ್ದರಿಂದ ಈಗ ಈ ದೊಡ್ಡ ಸೂಪರ್ ಮೆಶ್ಯನ್ನು ಪಡೆಯುತ್ತೀರಿ ನೀವು ಏನು ಮಾಡಬೇಕು ಈಗ ಕಿರ್ಚಾಫ್ ವೋಲ್ಟೇಜ್ ಲಾನ್ನು ಅನ್ವಯಿಸಲು ದೊಡ್ಡ ಸೂಪರ್ ಮೆಶ್ಯನ್ನು ಬಳಸಬಹುದು ಆದ್ದರಿಂದ ದೊಡ್ಡ ಸೂಪರ್ ಜಾಲರಿಗಾಗಿ ಕಿರ್ಚಾಫ್ ವೋಲ್ಟೇಜ್ ಲಾನ್ನುವನ್ನು ಅನ್ವಯಿಸಿದರೆ ನಿಮಗೆ ಏನು ಸಿಗುತ್ತದೆ ನಾವು 2 ಓಮ್ ಪ್ರತಿರೋಧದಿಂದ ಪ್ರಾರಂಭಿಸಿದರೆ ನಿಮಗೆ 2i14i386i20 ಸಿಗುತ್ತದೆ ಆದ್ದರಿಂದ ಕಿರ್ಚಾಫ್ ವೋಲ್ಟೇಜ್ ಲಾನ್ನು ನಿಂದ ಪಡೆದದ್ದು ಇದನ್ನೇ ಈಗ ನೀವು ಎರಡು ಕರೆಂಟ್ ಮೂಲಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಏನು ಮಾಡಬೇಕು ಈ ಎರಡು ಕರೆಂಟ್ ಮೂಲಗಳನ್ನು ಸಂಪರ್ಕಿಸಿರುವ ಎರಡು ನೋಡ್ಗಳಲ್ಲಿ KCL ಅನ್ನು ಅನ್ವಯಿಸಬೇಕು ಆದ್ದರಿಂದ ನೋಡ್ P ಗಾಗಿ ನೀವು ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸಿದರೆ ಮತ್ತು ಮೆಶ್ ಕರೆಂಟ್ i2 ಆಗಿದ್ದರೆ ಅದು ನೋಡ್ P ಗೆ ಹೋಗುತ್ತದೆ ಮತ್ತು ಮೆಶ್ ಕರೆಂಟ್ i1 ನೋಡ್ P ನಿಂದ ಹೊರಬರುತ್ತಿದೆ ಮತ್ತು 5 ಆಂಪಿಯರ್ನ ಮತ್ತೊಂದು ಕರೆಂಟ್ ಮೂಲವು ನೋಡ್ನಿಂದ P ಹೊರಬರುತ್ತಿದೆ ಆದ್ದರಿಂದ ಏನು ಬರೆಯಬಹುದು ನೀವು i2i15 ಅನ್ನು ಬರೆಯಬಹುದು ಈಗ ಇದು ಮೊದಲ ಸಮೀಕರಣವಾದ ಎರಡನೇ ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಪಡೆಯುವ ಮೂರನೆಯದು ನೋಡ್ Q ನಲ್ಲಿ KCL ಅನ್ನು ಬಳಸುತ್ತಿದೆ ಆದ್ದರಿಂದ ನೋಡ್ Q ಗಾಗಿ ನೀವು ಏನು ಹೇಳಬಹುದು i2i33I0 ಏಕೆಂದರೆ ಇವುಗಳು ನೋಡ್ ಒಳಗೆ ಬರುತ್ತಿವೆ ಮತ್ತು i2 ನೋಡ್ ಹೊರಗೆ ಹೋಗುತ್ತಿದೆ ಆದ್ದರಿಂದ i2i33I0 ಆದ್ದರಿಂದ ಇಲ್ಲಿ ಮೂರು ಸಮೀಕರಣಗಳನ್ನು ಪಡೆದುಕೊಂಡಿದ್ದೀರಿ ಈಗ ಅಪರಿಚಿತರು ಎಷ್ಟು ಅಪರಿಚಿತರು ನಾಲ್ಕು i1 i2 i3 ಮತ್ತು i4 ಆದ್ದರಿಂದ ನಾವು ನಾಲ್ಕನೇ ಸಮೀಕರಣವನ್ನು ಎಲ್ಲಿ ಪಡೆಯುತ್ತೇವೆ ಈ ಜಾಲರಿಗಾಗಿ ಸಮೀಕರಣವನ್ನು ಬರೆಯುವ ಮೂಲಕ ನಾಲ್ಕನೆಯ ಸಮೀಕರಣವನ್ನು ರಚಿಸಬಹುದು ಈಗ ಈ ಜಾಲರಿಯನ್ನು ನೋಡಿದರೆ i4 I0 ಏಕೆಂದರೆ i4 ಮತ್ತು I0 ವಿರುದ್ಧ ದಿಕ್ಕಿನಲ್ಲಿವೆ ಆದ್ದರಿಂದ ಇದನ್ನು ನೋಡಿದರೆ i4 I0 ಸಿಗುತ್ತದೆ ಆದ್ದರಿಂದ ಈಗ ಈ ಮೌಲ್ಯಗಳನ್ನು ಹಾಕಿದರೆ i2i3 3i4 ಸಿಗುತ್ತದೆ ಆದ್ದರಿಂದ ಇದನ್ನು ಈಗ ಸರಳೀಕರಿಸಲಾಗಿದೆ ಆದರೆ ಇನ್ನೂ ಈ ಜಾಲರಿಯ ಸಮೀಕರಣ ಬೇಕು ಆದ್ದರಿಂದ ಏನು ಬರೆಯುತ್ತೇವೆ ಈ ಜಾಲರಿಗಾಗಿ KVL ಅನ್ನು ಬರೆಯುತ್ತೇವೆ ಆದ್ದರಿಂದ 2i48i4 i3100 ಆದ್ದರಿಂದ ಇಲ್ಲಿ ಮತ್ತೊಂದು ಸಮೀಕರಣವನ್ನು ಪಡೆಯುತ್ತೀರಿ ಈಗ ಏನು ಮಾಡಬೇಕು ನೀವು ಇದನ್ನು ಬಳಸಿಕೊಳ್ಳಬೇಕು ಇದು ಮತ್ತು ಎಲ್ಲಿಯಾದರೂ ಇದನ್ನು ಬಳಸಿದ್ದೇವೆ ಮತ್ತು ಮೌಲ್ಯವನ್ನು 3 ಸಮೀಕರಣದೊಳಗೆ ಇರಿಸಿ ಮತ್ತು i2i3 3i4 ಅನ್ನು ಪಡೆಯುತ್ತೇವೆ ಆದ್ದರಿಂದ ನೀವು ನಾಲ್ಕು ಅಂತಿಮ ಸಮೀಕರಣಗಳನ್ನು ಹೊಂದಿದ್ದೀರಿ ಮತ್ತು ನಿಮಗೆ ನಾಲ್ಕು ಅಪರಿಚಿತರು ಇದ್ದಾರೆ ಆದ್ದರಿಂದ ಈ ನಾಲ್ಕು ಸಮೀಕರಣಗಳನ್ನು ಪರಿಹರಿಸುತ್ತೀರಿ ಕರೆಂಟ್ i1 i2 i3 ಮತ್ತು i4ಗಾಗಿ ಮೌಲ್ಯಗಳನ್ನು ಪಡೆಯುತ್ತೀರಿ ಆದ್ದರಿಂದ ದೊಡ್ಡ ಸೂಪರ್ ಮೆಶ್ ಮತ್ತು ಸೂಪರ್ ಮೆಶ್ ಪರಿಕಲ್ಪನೆಯನ್ನು ಅನುಸರಿಸಿದರೆ ಈ ರೀತಿಯ ಸರ್ಕ್ಯೂಟ್ಗಳನ್ನು ಪರಿಹರಿಸುವುದು ತುಂಬಾ ಸುಲಭ ಅವುಗಳನ್ನು ಮೊದಲ ಬಾರಿಗೆ ನೋಡಿದಾಗ ಸ್ವಲ್ಪ ಜಟಿಲವಾಗಿದೆ ಆದರೆ ಅದನ್ನು ನಿಭಾಯಿಸುವುದು ತುಂಬಾ ಸುಲಭ ನೀವು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಅದು ಕರೆಂಟ್ ಮೂಲವನ್ನು ಅವಲಂಬಿಸಿರುವುದರಿಂದ ಈ ಅವಲಂಬಿತ ಕರೆಂಟ್ ಮೂಲದ ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಅವಲಂಬಿತ ಕರೆಂಟ್ ಮೂಲದ ಮೌಲ್ಯವು ವೋಲ್ಟೇಜ್ ಮೂಲದಿಂದ ಹರಿಯುವ ಕರೆಂಟ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ಮೌಲ್ಯದೊಂದಿಗೆ ನಾವು i4 I0 ಅನ್ನು ಲೆಕ್ಕ ಹಾಕಿದ್ದೇವೆ ಅವಲಂಬಿತ ಕರೆಂಟ್ ಮೂಲದಲ್ಲಿ ಮೌಲ್ಯವನ್ನು ಇಡುವುದು ಮತ್ತು ವಿಶ್ಲೇಷಣೆ ಮಾಡುವುದು ಸುಲಭವಾಗಿದೆ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಆದ್ದರಿಂದ ಇಂದು ಜಾಲರಿ ವಿಶ್ಲೇಷಣೆಯ ಬಗ್ಗೆ ಮತ್ತು ವಿಶೇಷವಾಗಿ ಜಾಲರಿ ವಿಶ್ಲೇಷಣೆಯಲ್ಲಿ ಕರೆಂಟ್ ಮೂಲಗಳು ಲಭ್ಯವಿರುವ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನೋಡ್ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸುತ್ತೇವೆ ಏಕೆಂದರೆ ಅಲ್ಲಿಯೇ ಕಿರ್ಚಾಫ್ ಕರೆಂಟ್ ಲಾ ವನ್ನು ಅನ್ವಯಿಸುತ್ತೇವೆ ಮತ್ತು ವೋಲ್ಟೇಜ್ ಮೂಲಗಳು ಇರುವ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತೇವೆ ಧನ್ಯವಾದಗಳು